ನಂತರ ನಾವು ಆ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನೀವು 3 ಬಸ್ ಸಮಸ್ಯೆ 2 ಜನರೇಟರ್ಗಳನ್ನು ಹೊಂದಿದ್ದೀರಿ ಎಂದು ಭಾವಿಸೋಣ ಇಲ್ಲಿ ಅದು ಶಕ್ತಿ ಏಕೆಂದರೆ P g1 ಮತ್ತು ಇಲ್ಲಿ P g2 ಶಕ್ತಿ ಆದ್ದರಿಂದ ಇಲ್ಲಿ ವೋಲ್ಟೇಜ್ಗೆ V 1 1∠0 ನೀಡಲಾಗುತ್ತದೆ ಮತ್ತು ಈ ಬಸ್ 1 ಇದು ಬಸ್ 2 V 2 1∠δ 2 ಬಲ ಮತ್ತು V 3 1∠δ 3 ಇದು ಬಸ್ 3 ಮತ್ತು PL 3 2 0 pu ಆಗಿದೆ ಏಕೆಂದರೆ ಇಲ್ಲಿ ವ್ಯವಹರಿಸುವಾಗ ಎಲ್ಲವೂ ನಿಜವಾದ ಶಕ್ತಿ ಮಾತ್ರ ಆದ್ದರಿಂದ ಯಾವುದೇ ಕ್ಯೂ ಅಗತ್ಯವಿಲ್ಲ ಮತ್ತು 1 ರಿಂದ 2 ನೇ ಸಾಲು ವಾಸ್ತವವಾಗಿ ಸಂಪರ್ಕಗೊಂಡಿಲ್ಲ ಆದ್ದರಿಂದ ಈ ನೆಟ್ವರ್ಕ್ಗಾಗಿ Y BUS ಮ್ಯಾಟ್ರಿಕ್ಸ್ ಅನ್ನು ನೀಡಲಾಗಿದೆ YBUS1 j10 0 1j10 0 0 5 j5 0 5j5 1j10 0 5j5 1 5 j15 ಈ ಎರಡು ಘಟಕಗಳಿಗೆ ಹೆಚ್ಚುತ್ತಿರುವ ವೆಚ್ಚದ ಗುಣಲಕ್ಷಣವನ್ನು IC 1 4 0 6P g1 ಎಂದು ನೀಡೋಣ ಮತ್ತು ಇಲ್ಲಿ ಇದು IC 2 4 0 6P g2 ಆಗಿದೆ ನೀವು ಸೂಕ್ತವಾದ ಉತ್ಪಾದನೆಯ ವೇಳಾಪಟ್ಟಿಯನ್ನುಕಂಡುಹಿಡಿಯಬೇಕು ಆದ್ದರಿಂದ ನೀವು P g1 ಮತ್ತು P g2 ಅನ್ನು ಕಂಡುಹಿಡಿಯಬೇಕಾದ ಅತ್ಯುತ್ತಮ ಉತ್ಪಾದನೆಯ ವೇಳಾಪಟ್ಟಿ ಯಾವುದು ಆದ್ದರಿಂದ ಇದರರ್ಥ ಮತ್ತು ಬಸ್ 3 ನಲ್ಲಿ ಯಾವುದೇ ಜನರೇಟರ್ ಇಲ್ಲ 2 ನಲ್ಲಿ ಒಂದು ಲೋಡ್ ಇದೆ ಆದ್ದರಿಂದ ಅದನ್ನು ಹೇಗೆ ನಿರ್ವಹಿಸಬಹುದು ಎಂಬ ಹಂತವನ್ನು ನಾನು ನಿಮಗೆ ತೋರಿಸುತ್ತೇನೆ ಆದ್ದರಿಂದPik1nViVkYik ik ik

ಆದ್ದರಿಂದPik1nViVkYikik i k ಇದರರ್ಥPik1nViVkYikcos ik cos i k sin ik sin i k ಅಂದರೆ ಈ ಸಮೀಕರಣವನ್ನು ಈ ರೀತಿ ಬರೆಯಬಹುದು ಎಂದು ನೀವು ಭಾವಿಸುತ್ತೀರಿ ಈಗ Pik1nViVkGikcos ik Biksin ik ಇಲ್ಲಿ Yikcos ik GikYiksin ik BikYikGikjBik ಈಗ ನೀಡಲಾಗಿರುವಂತೆ ಮಾದರಿ ವಿದ್ಯುತ್ ವ್ಯವಸ್ಥೆಗೆ | V 1 | | V 2 | | V 3 | 1 0 pu ಅಂದರೆ ಈ ರೇಖಾಚಿತ್ರದಲ್ಲಿ ನೀವು 1∠0 ನಷ್ಟು ಪ್ರಮಾಣವನ್ನು ಹೊಂದಿದ್ದೀರಿ ಆದ್ದರಿಂದ ಪ್ರಮಾಣ 1 ಅದೇ ರೀತಿ ಬಸ್ 2 ಗೆ ವೋಲ್ಟೇಜ್ ಪ್ರಮಾಣವು 1 ಬಸ್ 3 ಆಗಿದೆ ಮತ್ತು ವೋಲ್ಟೇಜ್ ಪ್ರಮಾಣವು 1 ಆದ್ದರಿಂದ ನಾವು ಎಲ್ಲಾ ಬಸ್ಸುಗಳು ವೋಲ್ಟೇಜ್ ಪ್ರಮಾಣವನ್ನು ವಾಸ್ತವವಾಗಿ 1 ಎಂದು ಊಹಿಸುತ್ತೇವೆ ಮತ್ತು ಇದು 3ನೆ ಬಸ್ ಸಮಸ್ಯೆ ಆದ್ದರಿಂದ ಇದು n 3 ಆಗಿದೆ ಆದ್ದರಿಂದ k 3 ಅನ್ನು ಹಾಕಿ ಏಕೆಂದರೆ ಅದು n 3 ಆದ್ದರಿಂದ Pik13Gikcos ik Biksin ik ಈಗ i 1 ಗಾಗಿ ನೀವು ಈ ಸಮೀಕರಣವನ್ನು ವಿಸ್ತರಿಸಿದರೆ ನಿಮಗೆ P1G11G12cos 12 B12sin 12 G13cos 13 B13sin 13 ಇದು ಸಮೀಕರಣ ಎಂದು ಹೇಳುತ್ತದೆ 2 ಆದ್ದರಿಂದ ಇದೇ ರೀತಿ i 2 ಮತ್ತು ಬಲಕ್ಕೆ ವಿಸ್ತರಿಸಿ ಆದ್ದರಿಂದ P2G21cos 21 B21sin 21 G22G23cos 23 B23sin 23 ಇದು ಸಮೀಕರಣ 3 ಆದ್ದರಿಂದ ಮುಂದಿನದು ನಿಮ್ಮ i 3 ನೀವು P3G31cos 31 B31sin 31 G32cos 32 B32sin 32 G33 ಪಡೆಯಿರಿ ಆದ್ದರಿಂದ ನೀವು ಈ ಅಥವಾ ಈ ವಿಷಯವನ್ನು ವಿಸ್ತರಿಸಿದರೆ ಸ್ವಾಭಾವಿಕವಾಗಿ ಒಂದು ಪ್ರಕರಣವು ಸಂಭವಿಸುತ್ತದೆ ನೀವು ಎಲ್ಲೆಡೆ 5 ಪದಗಳಿವೆ ಎಂದು ಕಾಣಬಹುದು ಆದರೆ ಅದರ ಪ್ರಕಾರ ಇಲ್ಲಿ ಎರಡು ಪದಗಳಿವೆ 6 ಪದ 5 ಪದಗಳಿಲ್ಲ ಏಕೆಂದರೆ ಎಲ್ಲಿಯಾದರೂ ನೀವು ಅದನ್ನು ಕಂಡುಕೊಳ್ಳುತ್ತೀರಿ ಇದು ಒಂದು sin 1 1 ಆದ್ದರಿಂದ ಅದು 0 sin 1 1 0 ಆಗುತ್ತದೆ ಆದ್ದರಿಂದಲೇ ವಿವರಣೆಯಲ್ಲಿ ಎಲ್ಲೆಡೆ ಇದು 5 ಪದಗಳಾಗಿವೆ ಈಗ ಇದು 12 210 0 ಏಕೆಂದರೆ 1 ಮತ್ತು 2 ನೇ ಸಾಲು ನಿಜವಾಗಿ ಸಂಪರ್ಕಗೊಂಡಿಲ್ಲ ತದನಂತರ ನಾವು 32 23 ಮತ್ತು 13 31ಅನ್ನು ಬರೆಯಬಹುದು ಏಕೆಂದರೆ 323 2 2 3 23 ಅದೇ ರೀತಿ ಇಲ್ಲಿಯೂ ಸಹ 131 3 3 1 31 ಆದ್ದರಿಂದ ಈ ಸಮೀಕರಣವು P 1 P 2 P 3 ಗೆ ಸಮೀಕರಣವಾಗಿದೆ ಈ ಎಲ್ಲ ವಿಷಯಗಳು δ ನೀವು ಬದಲಿ ನೀವು ಹಾಗೆ ಮಾಡಿದರೆ ನೀವು P1G11G13cos 31 B13sin 31 ಅನ್ನು ಪಡೆಯುತ್ತೀರಿ ಅಂತೆಯೇP2G22G23cos 23 B23sin 23 P3G33G31cos 31 B31sin 31 G32cos 23 B32sin 23 ಇದು ಸಮೀಕರಣ 7 ಈಗ Y BUS ಮ್ಯಾಟ್ರಿಕ್ಸ್ನಿಂದ ನಾವು ಈ ಎಲ್ಲ Y BUS ಅನ್ನು ಹೊಂದಿದ್ದೇವೆ ನೀವು ಡೇಟಾವನ್ನು ಹೊಂದಿದ್ದೀರಿ ಇದು ನಿಜವಾಗಿ ಇದು ನಿಮ್ಮ G 11 1 0 G 22 0 5 G 13 G 31 1 0 G 23 G 32 0 5 B 13 B 31 10 0 B 23 B 32 5 ಆದ್ದರಿಂದ ಈ ಸಮೀಕರಣದಿಂದ ಅವು G ಮತ್ತು B ಆಗಿರಲಿ ನೀವು ಅದನ್ನು ಈ ಸಮೀಕರಣದಿಂದಲೇ ಪಡೆಯುತ್ತೀರಿ ನೀವು ಅದನ್ನು Y G jB ಪಡೆಯುತ್ತೀರಿ ಇಲ್ಲಿಂದ ನೀವು ಅದನ್ನು ಪಡೆಯುತ್ತೀರಿ ಆದ್ದರಿಂದ ಎಲ್ಲಾ ನಿಯತಾಂಕಗಳನ್ನು ಬಳಸಿ ಮತ್ತು ನಂತರ ನೀವು ಬದಲಿಯಾಗಿರುವ ಈ ಎಲ್ಲಾ G ಮತ್ತು B ನಿಯತಾಂಕಗಳನ್ನು ಬದಲಿಸಿ ನೀವು ಹಾಗೆ ಮಾಡಿದರೆ P11 0 cos 31 10sin 31 ಇದನ್ನು ನಾನು ಸಮೀಕರಣ 8 ಎಂದು ಗುರುತಿಸಿದ್ದೇನೆ P20 5 0 5 cos 23 5sin 23 ಇದು ಸಮೀಕರಣ 9 ಅದೇ ರೀತಿ P31 50 cos 3110 sin 31 0 5 cos 23 5 sin 23 ಇದು ಸಮೀಕರಣ 10 ಈಗ ವಿದ್ಯುತ್ ನಷ್ಟ ಅಭಿವ್ಯಕ್ತಿ ಪಡೆಯಬಹುದು ಶಕ್ತಿಯ ಮೊತ್ತವು PLossi13PiP1P2P33 2cos 31 cos 23 3 1cos 3 1 cos 2 3 ಇದನ್ನು ನಾವು ಪಡೆಯುತ್ತೇವೆ ಮುಂದೆ ನೀವು ಈ ವಿಷಯದ ವ್ಯುತ್ಪನ್ನವನ್ನು ತೆಗೆದುಕೊಳ್ಳುತ್ತೀರಿ dP2d20 5sin 23 5cos 23 dP2d3 0 5sin 23 5cos 23 dP3d20 5sin 23 5cos 23 dP3d3sin 31 10cos 31 0 ಏಕೆಂದರೆ P 1 2 ನ ಕಾರ್ಯವಲ್ಲ δ 2 ಸಮೀಕರಣ 8 ರಲ್ಲಿ ಸಂಭವಿಸುವುದಿಲ್ಲ ಅದಕ್ಕಾಗಿಯೇ dP1d20 0 ಮತ್ತು dP1d3sin 31 10cos 31 ಒಮ್ಮೆ ನೀವು ಹಾಗೆ ಮಾಡಿದರೆ 76 ಈ ಸಮೀಕರಣವು ನಾವು ಪಡೆದದ್ದನ್ನು ಈ ರೂಪದಲ್ಲಿ ಕಡಿಮೆ ಮಾಡುತ್ತದೆ ಆದ್ದರಿಂದ ಈ ಮ್ಯಾಟ್ರಿಕ್ಸ್ dP2d2 dP3d2 dP2d3 dP3d3 1 dPLossdPg2 1 0 dP1d3 ಇದು ಸಮೀಕರಣ 12 ಆಗಿದೆ ಮುಂದಿನದು ನೀವು ನಿರ್ದಿಷ್ಟ P g2 ಗೆ ಅನುಗುಣವಾಗಿ δ 23 ಮತ್ತು δ 31 ಅನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ಬಸ್ 1 ಸ್ಲಾಕ್ ಬಸ್ ಬಸ್ 2 ಜನರೇಟರ್ ಬಸ್ ಮತ್ತು ಬಸ್ 3 ಲೋಡ್ ಬಸ್ ಮಾತ್ರ ಎಂದು ನೀವು ಭಾವಿಸುತ್ತೀರಿ ಆದ್ದರಿಂದ ನೀವು ಆರಂಭದಲ್ಲಿ Pg2Pg201 0 p u ಎಂದು ಹೇಳುತ್ತೀರಿ ಆದ್ದರಿಂದ Pg2Pg201 0 p u ಆದ್ದರಿಂದ ನನಗೆ ಸರಿಯಾದದನ್ನು ಕಂಡುಹಿಡಿಯಲು ಅವಕಾಶ ಮಾಡಿಕೊಡಿ ಅಂದರೆ ಇದು ನಿಮ್ಮದು ಆದ್ದರಿಂದ ಸಮೀಕರಣ 9 ರಿಂದ ಈ ಸಮೀಕರಣದಲ್ಲಿ 5sin 23 0 5cos 23 0 5 ಇದು ರೇಖಾತ್ಮಕವಲ್ಲದ ಸಮೀಕರಣವಾಗಿದೆ ಆದ್ದರಿಂದ ಇದು ಸಮೀಕರಣದ ಮೇಲೆ ಪುನರಾವರ್ತಿತವಾಗಿ ಪರಿಹರಿಸುತ್ತಿದೆ ನಾವು 2311 5 ಅನ್ನು ಪಡೆಯುತ್ತೇವೆ ವಾಸ್ತವವಾಗಿ ನಾನು ಕೆಲವು ಪ್ರಯೋಗ ಮತ್ತು ದೋಷವನ್ನು ಮಾಡಿದ್ದೇನೆ ಆದ್ದರಿಂದ ನಿಮ್ಮ ಅಂತಃಪ್ರಜ್ಞೆಯಿಂದ ಕೆಲವು ನೀವು ಆರಿಸಿದ ಮೌಲ್ಯವು ಈ ಸಮೀಕರಣವು ಎಡಗೈಯನ್ನು ಮತ್ತು ಬಲಗೈಯನ್ನು ಪೂರೈಸುತ್ತದೆ ಆದ್ದರಿಂದ 2311 5 ಸರಿಸುಮಾರು ನನಗೆ ಸಿಕ್ಕಿದೆ ಈಗ ಬಸ್ 3 ನಲ್ಲಿ ಮಾತ್ರ ಲೋಡ್ ಇದೆ ಆದರೆ ಉತ್ಪಾದನೆಯಿಲ್ಲ ಆದ್ದರಿಂದ ಪಿ 3 2 ಆದ್ದರಿಂದ ನೀವು ಸಮೀಕರಣ 10 ಕ್ಕೆ ಹೋಗುತ್ತೀರಿ ಮತ್ತು 2311 5 ಆದ್ದರಿಂದ ಈ ಸಮೀಕರಣದಲ್ಲಿ 10sin 31 cos 31 2 0132 ಆದ್ದರಿಂದ ನನಗೆ 31 5 85 ಸಿಕ್ಕಿದೆ ಆದ್ದರಿಂದ ಸಡಿಲವಾದ ಬಸ್ನಲ್ಲಿ ನಿಮ್ಮ ಈ ವಿಷಯವೆಂದರೆ ಅದು ಬಸ್ 1 ಆಗಿರುವ P1 PG1 ನಾನು ನಿಮಗೆ ತೋರಿಸಿದ ರೇಖಾಚಿತ್ರವನ್ನು ನೀವು P1 PG1 ಎಂದು ತೋರಿಸಿದ್ದೀರಿ ಅಂದರೆ ಇದು ರೇಖಾಚಿತ್ರ ಎಲ್ಲಿಗೆ ಹೋಗಿದೆ ಎಂಬುದನ್ನು ಇಲ್ಲಿ ನೋಡಿ ಆದ್ದರಿಂದ ಇಲ್ಲಿ ಅದು ನಿಮ್ಮ P 1 P g1 ಆಗಿದೆ ಆದ್ದರಿಂದ 8 ರ ಸಮೀಕರಣದಿಂದ ನಾವು P 1 P g1 ಅನ್ನು ಹೊಂದಿದ್ದೇವೆ ಆದ್ದರಿಂದ ವಾಸ್ತವವಾಗಿ P11 cos 31 10sin 31 1 cos 5 85 10sin 5 85 1 u ಮತ್ತು ಅದಕ್ಕೆ ನಿಮ್ಮ IC 1 4 0 6P g1 4 0 6144 ಎಂದು ನೀಡಲಾಗುತ್ತದೆ ಅಂತೆಯೇ IC 2 4 0 6 P g2 4 0 0 4 60 ಇದನ್ನು ನೀವು ಪಡೆಯುತ್ತಿದ್ದೀರಿ ಮುಂದಿನದು ನಿಮ್ಮ ಪರಿಹರಿಸುವ ಸಮೀಕರಣ 12 ಅಂದರೆ ಈ ಸಮೀಕರಣವನ್ನು ಹಿಡಿದುಕೊಳ್ಳಿ ಆದ್ದರಿಂದ ಈ ಎಲ್ಲಾ ಬಸ್ ನಿಮಗೆ ದೊರೆತ ಎಲ್ಲಾ ಡೆಲ್ಟಾ ಮೌಲ್ಯಗಳು ಈ ಅಭಿವ್ಯಕ್ತಿಯಲ್ಲಿ ಸಮೀಕರಣ 12 dP 1 dδ 3 ಈ ಎಲ್ಲ ಸಂಗತಿಗಳನ್ನು ಲೆಕ್ಕಾಚಾರ ಮಾಡಿ ಈ ಎಲ್ಲ ಸಂಗತಿಗಳನ್ನು ಲೆಕ್ಕಾಚಾರ ಮಾಡಿ ನೀವು ಅದನ್ನು ಪಡೆದುಕೊಂಡಿದ್ದೀರಿ ಆದ್ದರಿಂದ ನೀವು ಹಾಗೆ ಮಾಡಿದರೆ ನಾನು ಅಂತಿಮ ಉತ್ತರವನ್ನು ಮಾತ್ರ ನೀಡುತ್ತಿದ್ದೇನೆ ಆದ್ದರಿಂದ ಆ ಸಂದರ್ಭದಲ್ಲಿ ನೀವು L211 dPLossdPg21 0203 ಅನ್ನು ನಾವು ಪಡೆಯುತ್ತೇವೆ ಆದರೆ L 1 1 0 ಬಲಕ್ಕಾಗಿ ನೀವು ಇದನ್ನು ಮೊದಲು ನೋಡಿದ್ದೀರಿ ಆ L 1 IC 1 4 6144 ಆದ್ದರಿಂದ ಮತ್ತು L 2 1 0203 ಅಂದರೆ ಇದು ನಿಮ್ಮ L 2 IC 2 4 6933 ಆಗಿದೆ ಆದರೆ ಸೂಕ್ತವಾದ ಪರಿಹಾರಕ್ಕಾಗಿ ಎರಡೂ ಸಮಾನವಾಗಿರಬೇಕು ಆದರೆ ಇಲ್ಲಿ ಅದು ಸಮಾನವಾಗಿಲ್ಲ ಆದರೆ L 2 IC 2 L 1 IC 1 ಆದ್ದರಿಂದ ನಾವು P g2 ಅನ್ನು ಕಡಿಮೆಗೊಳಿಸಬೇಕಾಗಿದೆ ಏಕೆಂದರೆ ಅದು ಅದಕ್ಕಿಂತ ಹೆಚ್ಚಾಗಿದೆ ಆದ್ದರಿಂದ ಇದು ತರಗತಿಯ ಉದ್ದೇಶದಲ್ಲಿ ಪುನರಾವರ್ತನೆಯ ಪ್ರಕ್ರಿಯೆಯಾಗಿದೆ ಎಂದರೆ ನಾವು ಆ ಪುನರಾವರ್ತನೆಯನ್ನು ಸರಿಯಾಗಿ ಮಾಡಲು ಸಾಧ್ಯವಿಲ್ಲ ಆದರೆ ಕೆಲವು ಪುನರಾವರ್ತನೆಯ ಫಲಿತಾಂಶವು ವಾಸ್ತವವಾಗಿ 2311 31 6 Pg11 u Pg20 963 p u L21 01792 ಮತ್ತು L 1 IC 1 L 2 IC 2 4 ಇದು ನಿಜವಾಗಿ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನಿಮಗೆ ತೋರಿಸಬೇಕೆಂದು ನಾನು ನಿಮಗೆ ಹೇಳುತ್ತೇನೆ ಆದರೆ ತರಗತಿಯಲ್ಲಿ ಅದು ಹಾಗೆ ಆಗುವುದಿಲ್ಲ ನಾವು ಅನೇಕ ಪುನರಾವರ್ತನೆಗಳನ್ನು ಮಾಡುತ್ತೇವೆ ಮತ್ತು ಇದು ಕೇವಲ ಹಂತಗಳು ಮಾತ್ರ ಇದನ್ನು ಹೇಗೆ ಪರಿಹರಿಸಬಹುದು ಎಂಬುದನ್ನು ತೋರಿಸಲಾಗುತ್ತದೆ ಆದ್ದರಿಂದ ನೀವು ಕೆಲವು ಲೆಕ್ಕಾಚಾರಗಳನ್ನು ಮಾತ್ರ ಮಾಡಬೇಕಾಗಬಹುದು ಅಥವಾ ಮಾಡಬೇಕಾಗಬಹುದು ಆದರೆ ತರಗತಿಯ ಮಟ್ಟಿಗೆ ಮತ್ತು ಈ ಪುನರಾವರ್ತನೆಯ ಪ್ರಕ್ರಿಯೆ ಅಥವಾ ಪರೀಕ್ಷಾ ಸಭಾಂಗಣದಲ್ಲಿ ನಾವು ಈ ರೀತಿ ನೀಡಲು ಸಾಧ್ಯವಿಲ್ಲ ಅಂತೆಯೇ ನೀವು ಇದನ್ನು ಕರೆಯುವದನ್ನು ನೀವು ಕೆಲವು ಹಂತಗಳನ್ನು ಕರೆಯುವದನ್ನು ನಿಮಗೆ ತೋರಿಸುವುದು ಆದ್ದರಿಂದ ಇದು ನಿಜಕ್ಕೂ ಸೂಕ್ತವಾದ ಆರ್ಥಿಕ ಹೊರೆ ರವಾನೆಯಾಗಿದ್ದು ತರಗತಿಯಲ್ಲಿ ಸಂಭವನೀಯ ಕಲಿಕೆ ಎಂದರೆ ನಾವು ಮಾತನಾಡುವಷ್ಟು ಮಾತ್ರ ಆದ್ದರಿಂದ ಮುಂದೆ ನಾವು ಪ್ರಸರಣ ನಷ್ಟ ಸೂತ್ರವನ್ನು ಊಹಿಸಿದ್ದೇವೆ ಆದ್ದರಿಂದ ಈಗ ನಿಮ್ಮ ಪ್ರಸರಣ ನಷ್ಟ ಸೂತ್ರವನ್ನು ಪಡೆಯಲು ನಾವು ಪ್ರಯತ್ನಿಸುತ್ತೇವೆ ಆದ್ದರಿಂದ ಮುಂದೆ ಪ್ರಸರಣ ನಷ್ಟ ಸೂತ್ರಕ್ಕೆ ಬನ್ನಿ ಆದ್ದರಿಂದ ಈಗ ಪರಿಗಣಿಸಿ ಇದು ವಾಸ್ತವವಾಗಿ ಪ್ರಸರಣ ನಷ್ಟ ಸೂತ್ರವಾಗಿದೆ ಆದ್ದರಿಂದ ಈಗ ಇದು ನಿಮ್ಮ ಸ್ಕೀಮ್ಯಾಟಿಕ್ ರೇಖಾಚಿತ್ರ ಎಂದು ನೀವು ಭಾವಿಸುತ್ತೀರಿ ಎಂದು ಭಾವಿಸೋಣ ಆದ್ದರಿಂದ ಎರಡು ಉತ್ಪಾದನಾ ಘಟಕಗಳಲ್ಲಿ ಇದು ಈ ಬದಿಯಲ್ಲಿ ಸಾಮಾನ್ಯ ನೋಟವಾಗಿದೆ ಇದು ನಿಮ್ಮ ಜನರೇಟರ್ 1 ಮತ್ತು ಇದು ನಿಮ್ಮ ಜನರೇಟರ್ 2 ಮತ್ತು ಇದು ಪ್ರಸರಣ ರೇಖೆಯ ಪ್ರಸರಣ ಮಾರ್ಗಗಳಿಗೆ ಸಂಪರ್ಕ ಹೊಂದಿದೆ ಹಲವಾರು ಬಸ್ ಬಾರ್ಗಳಿವೆ ಕ್ರಮಬದ್ಧವಾಗಿ ನಾವು ಲೋಡ್ ಪ್ರಸ್ತುತ ಒಟ್ಟು ಲೋಡ್ ವಿದ್ಯುತ್ ಅನ್ನು ಪ್ರತಿನಿಧಿಸುತ್ತಿದ್ದೇವೆ I L ಬಲ ಮತ್ತು ಒಂದು ನಿರ್ದಿಷ್ಟ ಶಾಖೆಯನ್ನು Kth ನೇ ಶಾಖೆ ಎಂದು ಹೇಳಿ ಆದ್ದರಿಂದ ಶಾಖೆಗೆ ನಿಮ್ಮ ವಿದ್ಯುತ್ ನ ಮೂಲಕ ನಿಮ್ಮ I K ಇದು ಸರಿ ಇದರರ್ಥ ಮೊದಲಿಗೆ ನಾವು ಕೇವಲ 2 ಜನರೇಟರ್ಗಳನ್ನು ಮಾತ್ರ ಊಹಿಸುತ್ತೇವೆ ಅದರ ನಂತರ ನಾವು ಅದನ್ನು ಸಾಮಾನ್ಯೀಕರಿಸುತ್ತೇವೆ ಮತ್ತು ಆದರೆ ಈ ಸಂವಹನ ನಷ್ಟ ಸೂತ್ರವನ್ನು ಪಡೆಯಲು ನಾವು ಕೆಲವನ್ನು ಮಾಡಬೇಕಾಗಿದೆ ನೀವು ನಂತರ ಬರುವ ಕೆಲವು ಊಹೆಗಳನ್ನು ಮಾಡಬೇಕು ಈಗ ಇದರ ಅರ್ಥವೇನೆಂದರೆ ಇದು ಹಲವಾರು ಬಸ್ಸುಗಳನ್ನು ಹೊಂದಿದೆ ಬಲ ಲೋಡ್ ಪ್ರಸ್ತುತ ಒಟ್ಟು ಲೋಡ್ ವಿದ್ಯುತ್ I L ಮತ್ತು ಪ್ರಸ್ತುತ I K ಮತ್ತು ಎರಡು ಜನರೇಟರ್ಗಳನ್ನು ಹೊಂದಿರುವ ಒಂದು ನಿರ್ದಿಷ್ಟ ಶಾಖೆ K ಮೂಲತಃ ನೀವು ಜನರೇಟರ್ 1 ಜನರೇಟರ್ 2 ನಿಂದ ಕರೆಂಟ್ ಅನ್ನು ಕರೆಯುತ್ತೀರಿ I g1 ಮತ್ತು I g2 ಈಗ ಉತ್ಪಾದನಾ ಕೇಂದ್ರವು ಪೂರೈಸಿದ ಒಟ್ಟು ಲೋಡ್ ವಿದ್ಯುತ್ ಎಂದು ನೀವು ಭಾವಿಸುತ್ತೀರಿ ಆದ್ದರಿಂದ ಒಟ್ಟು ಲೋಡ್ ವಿದ್ಯುತ್ ಅನ್ನು ನಾವು ಊಹಿಸುತ್ತೇವೆ ಆದ್ದರಿಂದ ಆ ಸಮಯದಲ್ಲಿ ಶಾಖೆ i ಅಥವಾ k ಮೂಲಕ ವಿದ್ಯುತ್ ಪ್ರಸರಣವಾಗುವುದನ್ನು I K1 ಎಂದು ಹೇಳುತ್ತದೆ ಏಕೆಂದರೆ ಜನರೇಟರ್ 1 ವಿದ್ಯುತ್ಅನ್ನು ಪೂರೈಸುತ್ತಿದೆ ಆದ್ದರಿಂದ K ಶಾಖೆ ವಿದ್ಯುತ್ ಜನರೇಟರ್ ಮಾತ್ರ ಇರುವ ಸ್ಥಳದಲ್ಲಿ ಪ್ರಸ್ತುತ ವಿದ್ಯುತ್ I L ಅನ್ನು ಬದಲಿಸುತ್ತದೆ ಆದ್ದರಿಂದ ಇದು ಸ್ಟೇಷನ್ 2 ಆಫ್ ಆಗಿದೆ ಆದ್ದರಿಂದ ಅದು ಮುಕ್ತವಾಗಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗುತ್ತದೆ ಮತ್ತು ಇದರ ಮೂಲಕ ವಿದ್ಯುತ್ I K1 ಆಗಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗಬಹುದು ಅದು K ಸಾಲಿನಲ್ಲಿರುವ ವಿದ್ಯುತ್ I K1 ಮತ್ತು ಈಗ AK1IK1IL ಅನ್ನು ವ್ಯಾಖ್ಯಾನಿಸೋಣ ನಂತರ ನಾವು A K1 ವಾಸ್ತವವಾಗಿ ಇದು ನಿಜವಾದ ಪ್ರಮಾಣ ಎಂದು ನೋಡುತ್ತೇವೆ ಮತ್ತು ನಾವು ಸರಳವಾದ ಸೂಪರ್ ಸ್ಥಾನವನ್ನು ಸರಿಯಾಗಿ ಅನ್ವಯಿಸುತ್ತೇವೆ ಆದ್ದರಿಂದ ಇದು ಸಮೀಕರಣ 78 ಆಗಿದೆ ಆದ್ದರಿಂದ ಇಲ್ಲಿ ಫಿಗರ್ ಬಿ ಯಲ್ಲಿ ಜನರೇಟರ್ 2 ಎಲ್ಲಾ ಲೋಡ್ ವಿದ್ಯುತ್ಅನ್ನು ಪೂರೈಸುತ್ತಿದೆ ಆದರೆ ಜನರೇಟರ್ 1 ಆಫ್ ಆಗಿದೆ ಅಂದರೆ ಈ ಶಾಖೆಯ ಮೂಲಕ ವಿದ್ಯುತ್ I K2 ಮತ್ತು ಇಲ್ಲಿ ಸಹ ಶಾಖೆ ಪ್ರಸ್ತುತ ಕೆ ಇದು ಬದಲಾಗುತ್ತದೆ ಆದ್ದರಿಂದ ಸ್ಟೇಷನ್ 1 ಅನ್ನು ಉತ್ಪಾದಿಸುವುದು ಆಫ್ ಆಗಿದೆ ಇದು ಫಿಗರ್ Bಬಿ ಆದ್ದರಿಂದ ಆ ಸಂದರ್ಭದಲ್ಲಿ ನೀವು ಇನ್ನೊಂದು ಪದ AK2IK2IL ಅನ್ನು ವ್ಯಾಖ್ಯಾನಿಸುತ್ತೀರಿ ಇದು ಇನ್ನೊಂದು ಪದ ಇದು ಸಮೀಕರಣ 79 ಆಗಿದೆ ಆದ್ದರಿಂದ ಈ A K1 ಮತ್ತು A K2 ಈ ಎರಡು ಪದಗಳನ್ನು ವ್ಯಾಖ್ಯಾನಿಸಲಾಗಿದೆ ಏಕೆಂದರೆ ನೀವು ಸ್ವಲ್ಪ ಅಂದಾಜು ಮಾಡಬೇಕಾಗಿದೆ ಆದ್ದರಿಂದ A K1 ಮತ್ತು A K2 ಸಾಮಾನ್ಯವಾಗಿ ಇದನ್ನು ಪ್ರಸ್ತುತ ವಿತರಣಾ ಅಂಶಗಳಾಗಿ ಮಾಡುತ್ತದೆ

ಆದ್ದರಿಂದ ಒಮ್ಮೆ ನೀವು ಇದನ್ನು ಕರೆಯುವಾಗ ಎರಡೂ ಜನರೇಟರ್ಗಳಲ್ಲಿ ಇದೀಗ ವಿಶ್ಲೇಷಣೆಗಾಗಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡುವುದರಿಂದ ಫಿಗರ್ 10 ರಲ್ಲಿ ತೋರಿಸಿರುವಂತೆ ವಿದ್ಯುತ್ ನೆಟ್ವರ್ಕ್ಗೆ ವಿದ್ಯುತ್ ಸರಬರಾಜು ಪೂರೈಸಲಾಗುತ್ತಿದೆ ಅಂದರೆ ಇಲ್ಲಿ ಅದು ಫಿಗರ್ 10 ಆಗಿದೆ ಆದ್ದರಿಂದ ಈ ವಿಷಯವು ನಿಮ್ಮ ಕರೆ ವಿದ್ಯುತ್ I g1 I g2 ಅನ್ನು ಒಟ್ಟಿಗೆ ಪೂರೈಸುವಾಗ ಇದು ಎರಡೂ ಜನರೇಟರ್ ಆದ್ದರಿಂದ ಶಾಖೆ I K1 ಮೂಲಕ ಪ್ರಸ್ತುತ ಸಮಯದಲ್ಲಿ ನೀವು ಸೂಪರ್ ಸ್ಥಾನವನ್ನುಅನ್ವಯಿಸುತ್ತೀರಿ ಆದ್ದರಿಂದ ಆ ಸಂದರ್ಭದಲ್ಲಿ IKAK1Ig1AK2Ig2 ಏನಾಗುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ 80ಈ A K1 A K2 ಪ್ರಸ್ತುತ ವಿತರಣಾ ಅಂಶವಾಗಿದೆ ಆದ್ದರಿಂದ ಎಲ್ಲಾ ನೆಟ್ವರ್ಕ್ ಶಾಖೆಗಳ ಅನುಪಾತ X R ಒಂದೇ ಆಗಿರುತ್ತದೆ ಏಕೆಂದರೆ ಪ್ರಸರಣ ರೇಖೆ X R ಅನುಪಾತವು ಒಂದೇ ಆಗಿರುವುದಿಲ್ಲ ಅದು ನಿಜವಾಗಿ ಬದಲಾಗುತ್ತದೆ ಏಕೆಂದರೆ ನೀವು ವಿಭಿನ್ನ ರೀತಿಯ ಕಂಡಕ್ಟರ್ಗಳನ್ನು ಬಳಸುತ್ತೀರಿ ಆದರೆ X R ಅನುಪಾತವು ಒಂದೇ ಎಂದು ನಾವು ಭಾವಿಸುತ್ತೇವೆ ಎರಡನೆಯ ವಿಷಯವೆಂದರೆ ಎಲ್ಲಾ ಲೋಡ್ ವಿದ್ಯುತ್ ಗಳು ಒಂದೇ ಹಂತದ ಕೋನವನ್ನು ಹೊಂದಿರುತ್ತವೆ ಇದು ಕೂಡ ನಿಜವಲ್ಲ ಇದರಲ್ಲಿ ತೋರಿಸಿರುವಂತೆ ಬಸ್ iಐ ಅನ್ನು ಈ ನೆಟ್ವರ್ಕ್ನಲ್ಲಿ ನೋಡೋಣ ಫಿಗರ್ 12 ಆಗಿದೆ ಇದು ಬಸ್ iಐ ವೋಲ್ಟೇಜ್ ವೋಲ್ಟೇಜ್ ಪ್ರಮಾಣ | Viವಿ ಐ | Load i ಮತ್ತು ಈ ಲೋಡ್ ಮೂಲಕ ಪ್ರಸ್ತುತ IL i ಆದ್ದರಿಂದ ಲೋಡ್ PL i jQL i ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಫಿಗರ್ 12 ರಿಂದ ನಮಗೆ ತಿಳಿದಿದೆ ನೀವು ಈಗ ಸಾಮಾನ್ಯವಾಗಿ PLi jQLiViILi ILiPLi jQLiVi ಬರೆಯಬಹುದು ಇದರರ್ಥ ಇದು ಮುಂದಿನ ILiPLi2QLi2∠ iVi δiPLi2QLi2i iVi ಈಗ ಇದು δ i i i ಬಸ್ i ನಲ್ಲಿನ ಲೋಡ್ ಕೋನ ಲೋಡ್ ಕರೆಂಟ್ ಕೋನವಾಗಿದೆ ಆದರೆ ಇದನ್ನು ಏನು ಮಾಡುತ್ತದೆ δ i ϕ i ಅಂದರೆ δ i i i ಬದಲಾಗುವುದರಿಂದ ಎಲ್ಲಾ ಲೋಡ್ ವಿದ್ಯುತ್ಗು ಅವು ಒಂದೇ ಎಂದು ನಾವು ಭಾವಿಸುತ್ತೇವೆ ವಾಸ್ತವದಲ್ಲಿ ಸಣ್ಣ ವ್ಯಾಪ್ತಿಯ ಮೂಲಕ ಮಾತ್ರ ಇರಬಹುದು ಆದರೆ ನೀವು ಅದನ್ನು ಊಹಿಸುತ್ತೀರಿ ಎಲ್ಲಾ ಲೋಡ್ ವಿದ್ಯುತ್ ಗಳಿಗೆ δ i i i i i ಒಂದೇ ಅಥವಾ ಸರಿ ಎಂದು ಊಹಿಸುವುದು ಸಾಕಷ್ಟು ಪ್ರಾಯೋಗಿಕವಾಗಿದೆ ಅಂದರೆ ಎಲ್ಲಾ ಲೋಡ್ ವಿದ್ಯುತ್ಗಳಿಗೆ ಎಲ್ಲಾ ಲೋಡ್ ವಿದ್ಯುತ್ಗಳಿಗೆ ಇದು ಒಂದೇ ಹಕ್ಕು ಎಂದು ನಾವು ಭಾವಿಸುತ್ತೇವೆ ಅದು ಹಾಗಿದ್ದಲ್ಲಿ ನೀವು ಸರಿಯಾಗಿ ಕರೆಯುವದು IK 1 ಮತ್ತು IL ಅಥವಾ I K2 ಮತ್ತು I L ನ ಹಂತದ ಕೋನ ಒಂದೇ ಆಗಿರುತ್ತದೆ ಅಂದರೆ A K1 I K1 I L ಅಥವಾ A K2 I K2 I L ಅವು ನಿಜವಾದ ಪ್ರಮಾಣವಾಗುತ್ತವೆ ಆದ್ದರಿಂದ ಇದರರ್ಥ ಈ ಕೋನವು ನಿಮ್ಮ ಎಲ್ಲಾ ಲೋಡ್ ವಿದ್ಯುತ್ಗಳು ಎಂದು ನೀವು ಕರೆಯುವ ಎಲ್ಲದಕ್ಕೂ ಒಂದೇ ಎಂದು ಭಾವಿಸುತ್ತದೆ ಅಂದರೆ A K1 ಮತ್ತು A K2 ಎರಡೂ ನೈಜ ಸಂಖ್ಯೆಗಳು ಸರಿಯಾದ ನೈಜ ಪ್ರಮಾಣ ಆದ್ದರಿಂದ ಇದರರ್ಥ ಎರಡು ಊಹೆಗಳ ಮೇಲೆ ಇಲ್ಲಿ ಬರೆಯಲಾಗಿದೆ I K1 ಮತ್ತು IL ಒಂದೇ ಹಂತದ ಕೋನವನ್ನು ಹೊಂದಿವೆ ಎಂದು ಸೂಚಿಸುತ್ತದೆ ಆದ್ದರಿಂದ I K2 ಮತ್ತು IL ಇವುಗಳು ಪ್ರಸ್ತುತ ವಿತರಣಾ ಅಂಶಗಳು A K1 ಮತ್ತು A K2 ನಿಜವಾದ ಪ್ರಮಾಣಗಳಾಗಿವೆ ಎಂಬ ತೀರ್ಮಾನಕ್ಕೆ ನಮ್ಮನ್ನು ಕರೆದೊಯ್ಯುತ್ತವೆ ಧನ್ಯವಾದಗಳು